ಈಗ ಕೃತಿಸ್ವಾಮ್ಯದ ಮೂಲ ಮತ್ತು ವಿಕಾಸವನ್ನು ನೋಡೋಣ ಕೃತಿಸ್ವಾಮ್ಯವು ಸೃಷ್ಟಿಕರ್ತರು ತಮ್ಮ ಕೆಲಸದಿಂದ ಲಾಭ ಪಡೆಯುವ ಉದ್ದೇಶದಿಂದ ಹೊರಬಂದಿತು ಆದ್ದರಿಂದ ಕೃತಿಸ್ವಾಮ್ಯದ ಸನ್ನಿವೇಶವು ಬಂದಿರುತ್ತದೆ ಏಕೆಂದರೆ ಈ ಕೃತಿಗಳಿಂದ ಇತರರು ಲಾಭ ಪಡೆದ ಉದಾಹರಣೆಗಳಿವೆ ಉದಾಹರಣೆಗೆ ಕೃತಿಸ್ವಾಮ್ಯ ಆಡಳಿತದ ಅಗತ್ಯತೆಯ ಮೊದಲ ಕೆಲವು ನಿದರ್ಶನಗಳು ಹೆಚ್ಚಾಗಿ ಕೃತಿಚೌರ್ಯದ ಮೂಲಕ ಬಂದವು ಅಲ್ಲಿ ಒಬ್ಬರು ಇನ್ನೊಬ್ಬರ ಕೃತಿಯನ್ನು ನಕಲಿಸುತ್ತಾರೆ ಮತ್ತು ಅದನ್ನು ತಮ್ಮ ಸ್ವಂತ ಕೃತಿಯಾಗಿ ರವಾನಿಸುತ್ತಾರೆ ಈಗ ಇದು ಲ್ಯಾಟಿನ್ ಪದದ ಕೃತಿಚೌರ್ಯದಿಂದ ಬಂದಿದೆ ಇದು ಬೇರೆಯವರ ವಸ್ತುಗಳನ್ನು ತೆಗೆದುಕೊಂಡ ಅಪಹರಣಕಾರರನ್ನು ಸೂಚಿಸುತ್ತದೆ ಕೃತಿಸ್ವಾಮ್ಯ ಕಾನೂನುಗಳನ್ನು ಜಾರಿಗೆ ತರುವಲ್ಲಿ ಪೈರಸಿ ಒಂದು ಪಾತ್ರವನ್ನು ವಹಿಸಿದೆ ಪೈರಸಿಯನ್ನು ಬೌದ್ಧಿಕ ಆಸ್ತಿಯ ಲೂಟಿ ಎಂದು ಪರಿಗಣಿಸಲಾಗಿದೆ ಮತ್ತು ಇದು ಅನಧಿಕೃತ ವಿತರಣೆ ಕಳ್ಳತನ ಸಂತಾನೋತ್ಪತ್ತಿ ನಕಲು ಕಾರ್ಯಕ್ಷಮತೆ ಸಂಗ್ರಹಣೆ ಮತ್ತು ಉತ್ಪನ್ನದ ಮಾರಾಟವನ್ನು ಒಳಗೊಂಡಿದೆ ಈಗ ಪೈರಸಿ ಪೈರಸಿ ಎಂಬ ಪದದಿಂದ ಬಂದಿದೆ ಅದು ಸಮುದ್ರ ದರೋಡೆಕೋರನನ್ನು ಪ್ರತಿನಿಧಿಸುತ್ತದೆ ಮತ್ತೊಮ್ಮೆ ಆ ಪೈರಸಿ ಮತ್ತು ಕೃತಿಚೌರ್ಯವು ಕೃತಿಸ್ವಾಮ್ಯ ಆಡಳಿತದ ಸೃಷ್ಟಿಗೆ ಕಾರಣವಾದ ವಿಶಾಲವಾದ ವಿಷಯಗಳಾಗಿವೆ ಮತ್ತು ಪೈರಸಿ ಕೃತಿಗಳ ಸೃಜನಶೀಲ ಕೆಲಸಗಳು ಮತ್ತು ಕೃತಿಚೌರ್ಯಕ್ಕೆ ಸಂಬಂಧಿಸಿದಂತೆ ಪೈರಸಿ ಅಸ್ತಿತ್ವದಲ್ಲಿತ್ತು ನೀವು ಕೃತಿಸ್ವಾಮ್ಯ ಕಾನೂನಿನ ಈ ಇತಿಹಾಸವನ್ನು ಮತ್ತು ಅದರ ಆಕರ್ಷಕ ಇತಿಹಾಸವನ್ನು ನೋಡಿದರೆ ನಾವು ಅದನ್ನು ಹೇಗೆ ನೋಡುತ್ತೇವೆ ಎಂಬುದರ ಆಧಾರದ ಮೇಲೆ ನೀವು ಸಾಂಸ್ಕೃತಿಕ ಅಭಿವೃದ್ಧಿಯಲ್ಲಿ ಆಸಕ್ತಿ ಹೊಂದಿದ್ದರೆ ನೀವು ಇತಿಹಾಸವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಬಹುದು ಬೌದ್ಧಿಕ ಕೃತಿಗಳ ಕಾನೂನು ರಕ್ಷಣೆಯನ್ನು ನೀವು ಮತ್ತೆ ನೋಡಿದರೆ ನೀವು ನೋಡಬಹುದಾದ ಅಂಶವಿರುತ್ತದೆ ಆದ್ದರಿಂದ ಕೃತಿಸ್ವಾಮ್ಯದಲ್ಲಿ ವಿಭಿನ್ನ ಇತಿಹಾಸಗಳಿವೆ ಮತ್ತು ವಿಶಾಲವಾದ ಒಪ್ಪಂದವೆಂದರೆ ಕೃತಿಸ್ವಾಮ್ಯದ ಮೂಲವು ಯುನೈಟೆಡ್ ಕಿಂಗ್ಡಮ್ನಿಂದ ಬಂದಿದೆ ಮತ್ತು ಯುನೈಟೆಡ್ ಕಿಂಗ್ಡಂನಲ್ಲಿ ನಡೆದ ಸಂಗತಿಗಳು ಮತ್ತು ಘಟನೆಗಳು ಕೃತಿಸ್ವಾಮ್ಯ ಕಾನೂನಿನ ಮಾನದಂಡಗಳನ್ನು ಸೃಷ್ಟಿಸಲು ಕಾರಣವಾಯಿತು ಯುನೈಟೆಡ್ ಕಿಂಗ್ಡಂನಲ್ಲಿನ ಆರಂಭಿಕ ವರ್ಷಗಳಲ್ಲಿ ಧಾರ್ಮಿಕ ಕೃತಿಗಳನ್ನು ಕೈಯಿಂದ ಮಾಡಲಾಗುತ್ತಿತ್ತು ಮತ್ತು ಈ ಕೃತಿಗಳನ್ನು ರಚಿಸಲು ಅವರು ಅಪಾರ ಪ್ರಮಾಣದ ಪ್ರಯತ್ನವನ್ನು ಮಾಡಿದರು ಆದ್ದರಿಂದ ಈ ಕೃತಿಗಳನ್ನು ರಚಿಸುವುದಕ್ಕೆ ಕಾರಣವಾಯಿತು ಮತ್ತು ಅದನ್ನು ಅವರಿಗೆ ನಕಲು ಮಾಡಲು ಕಷ್ಟಕರವಾಗಿತ್ತು ಏಕೆಂದರೆ ಯಾರಾದರೂ ಈ ಕೃತಿಯ ನಕಲನ್ನು ಮಾಡಬೇಕಾದರೆ ಅದನ್ನು ರಚಿಸಬಲ್ಲ ವ್ಯಕ್ತಿಯಾಗಿರಬೇಕಿತ್ತು ಈ ಕೃತಿಗಳಲ್ಲಿನ ಕಲಾತ್ಮಕ ವೈಭವವನ್ನು ಹೊಂದಿಸಿ ಮತ್ತು ಧಾರ್ಮಿಕ ಕಾರ್ಯಗಳು ಧಾರ್ಮಿಕ ಬೋಧನೆ ಮತ್ತು ಧರ್ಮದ ಪ್ರಚಾರದಲ್ಲಿ ತೊಡಗಿರುವ ಸಣ್ಣ ಪ್ರೇಕ್ಷಕರಿಗೆ ಅದು ಸಾಧ್ಯವಿತ್ತು ಆದ್ದರಿಂದ ಈ ಕೃತಿಗಳನ್ನು ಬಳಸುವ ಸಣ್ಣ ಪ್ರೇಕ್ಷಕರಿಗೆ ಇದು ಸಂಬಂಧಿಸಿದೆ ಮತ್ತು ಈ ಕೃತಿಗಳನ್ನು ವಿನ್ಯಾಸದಿಂದ ಅಥವಾ ಅವರು ಹೊಂದಿರುವ ದೃಷ್ಟಾಂತಗಳಿಂದ ರಕ್ಷಿಸಲಾಗಿದೆ ಸಾಕ್ಷರತೆಯು ಈಗಿನಂತೆ ವ್ಯಾಪಕವಾಗಿಲ್ಲದ ಕಾರಣ ಆರಂಭಿಕ ವರ್ಷಗಳಲ್ಲಿ ಕೃತಿಸ್ವಾಮ್ಯದ ಕೃತಿಗಳನ್ನು ರಕ್ಷಿಸುತ್ತಿರಲಿಲ್ಲ ಮತ್ತು ಹೆಚ್ಚಾಗಿ ಪ್ರಸಾರವಾದ ಕೃತಿಗಳು ಧಾರ್ಮಿಕ ಸ್ವರೂಪದ್ದಾಗಿದ್ದವು ಆದರೆ ಎರಡು ವಿಷಯಗಳು ಬದಲಾಗಿವೆ ಇದು ಗುಟೆನ್ಬರ್ಗ್ರ ಚಲಿಸಬಲ್ಲ ಪ್ರಕಾರದ ಆವಿಷ್ಕಾರ ಮತ್ತು ಎರಡನೆಯದ್ದು ಕ್ಯಾಕ್ಸ್ಟನ್ರ ಮುದ್ರಣಾಲಯ ಈಗ ಈ ಎರಡು ಆವಿಷ್ಕಾರಗಳು ಸಾಮೂಹಿಕ ಮುದ್ರಣದ ಚಟುವಟಿಕೆಯಾಗಲು ಕಾರಣವಾಗುತ್ತದೆ ಉದಾಹರಣೆಗೆ ಈ ಎರಡು ಆವಿಷ್ಕಾರಗಳೊಂದಿಗೆ ಮುದ್ರಣವು ಪ್ರಜಾಪ್ರಭುತ್ವಗೊಂಡಿದೆ ಎಂದು ನೀವು ಹೇಳಬಹುದು ಆದ್ದರಿಂದ ನಾವು ಮುದ್ರಣ ಮತ್ತು ಚಲಾವಣೆಗೆ ಅನುಕೂಲವಾಗುವಂತಹ ಹಲವಾರು ಕಾನೂನುಗಳನ್ನು ಹೊಂದಿದ್ದೇವೆ ನಂತರ ನಾವು ಪೈರಸಿ ಮತ್ತು ಕೃತಿಚೌರ್ಯವನ್ನು ಪ್ರಸ್ತಾಪಿಸಿದ ಎರಡು ಸಮಸ್ಯೆಗಳಿಂದಾಗಿ ಮುದ್ರಣವು ನಿಧಾನವಾಗಿ ಒಂದು ಸವಲತ್ತು ಆಯಿತು ಮತ್ತು ಈ ಸವಲತ್ತನ್ನು ಆಯ್ದ ಜನರ ಗುಂಪಿಗೆ ಮಾತ್ರ ನೀಡಲಾಯಿತು ಈಗ ಈ ಎರಡು ತಂತ್ರಜ್ಞಾನಗಳು ಅಸ್ತಿತ್ವಕ್ಕೆ ಬಂದಾಗ ಮುದ್ರಣವನ್ನು ಬಹಳ ಮುಕ್ತವಾಗಿ ಅಭ್ಯಾಸ ಮಾಡಲಾರಂಭಿಸಿದರು ಮತ್ತು ಇದು ಯಾವುದೇ ನಿಯಂತ್ರಣವಿಲ್ಲದೆ ಕೃತಿಗಳ ಸೃಷ್ಟಿಗೆ ಕಾರಣವಾಯಿತು ಆದ್ದರಿಂದ ಧಾರ್ಮಿಕ ಕೃತಿಗಳ ಮುದ್ರಣವನ್ನು ನಿಯಂತ್ರಿಸಲು ಧಾರ್ಮಿಕ ಕಾರ್ಯಗಳನ್ನು ಧಾರ್ಮಿಕ ಹಕ್ಕುಗಳಿಂದ ಅನುಮೋದಿಸದಿದ್ದರೆ ಅದನ್ನು ಪ್ರಶ್ನಾರ್ಹ ಕೃತಿಗಳು ಮತ್ತು ನಿಂದಿಸುವ ಕೆಲಸಗಳೆಂದು ಪರಿಗಣಿಸುತ್ತಿದ್ದರು ಆದ್ದರಿಂದ ಇದು ಹೆನ್ರಿ VIII ಕಾನೂನನ್ನು ಜಾರಿಗೆ ತರಲು ಕಾರಣವಾಯಿತು ಮತ್ತು ಇಂಗ್ಲೆಂಡ ದೇಶವು ಪುಸ್ತಕಗಳ ಆಮದನ್ನು ನಿಷೇಧಿಸಿತು ಏಕೆಂದರೆ ಮುದ್ರಣ ತಂತ್ರಜ್ಞಾನವನ್ನು ಎಲ್ಲೆಡೆ ಅಭ್ಯಾಸ ಮಾಡಲಾಯಿತು ಇದು ಪುಸ್ತಕಗಳ ಪ್ರತಿಗಳನ್ನು ಸೃಷ್ಟಿಸಲು ಕಾರಣವಾಯಿತು ಮತ್ತು ಕೆಲವು ರೀತಿಯ ಸತ್ಯಾಸತ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಧಾರ್ಮಿಕ ಕೃತಿಗಳನ್ನು ಮುದ್ರಿಸುವುದನ್ನು ನಿಷೇಧಿಸಲಾಯಿತು ಮತ್ತು ಮುದ್ರಿಸುವ ಹಕ್ಕನ್ನು ಸ್ಟೇಷನರ್ಸ್ ಕಂಪನಿಗೆ ನೀಡಲಾಯಿತು ಮತ್ತು ಆರಂಭದಲ್ಲಿ ಸ್ಟೇಷನರ್ಸ್ ಕಂಪನಿಯು ಒಂದು ಸಂಘದ ಗುಂಪಾಗಿತ್ತು ಆದರೆ ನಂತರ ಅದು ಪುಸ್ತಕಗಳನ್ನು ಮುದ್ರಿಸುವ ಕೆಲಸವನ್ನು ಕೈಗೆತ್ತಿಕೊಂಡಿತು ಈಗ ರಾಜನು ಈ ಕಂಪನಿಗೆ ಸವಲತ್ತು ನೀಡಿದನು ಮತ್ತು ಈ ಕಂಪನಿಯು ಮುದ್ರಣದಲ್ಲಿ ಏಕಸ್ವಾಮ್ಯವನ್ನು ಹೊಂದಿತ್ತು ಕಂಪನಿಯು ತಾನು ಮುದ್ರಿಸಿರುವ ಎಲ್ಲಾ ಪುಸ್ತಕಗಳನ್ನು ರಿಜಿಸ್ಟರ್ ನಲ್ಲಿ ದಾಖಲಿಸುತ್ತದೆ ಮತ್ತು ನಿರ್ವಹಿಸುತ್ತದೆ ಆದ್ದರಿಂದ ಈ ಕಂಪನಿಯಿಂದ ಹೊರತಾಗಿ ಮುದ್ರಿಸಲಾದ ಯಾವುದನ್ನಾದರೂ ಉಲ್ಲಂಘಿಸುವ ಕೆಲಸವೆಂದು ಪರಿಗಣಿಸಲಾಗುತ್ತಿತ್ತು ಅಥವಾ ಅದು ಅನುಮತಿಯಿಲ್ಲದೆ ಮಾಡಿದ ಸಂಗತಿಯೆಂದು ಪರಿಗಣಿಸಲಾಗುತ್ತಿತ್ತು ಆದ್ದರಿಂದ ನೋಂದಣಿಯ ಮೊದಲ ಸಾಕ್ಷ್ಯವನ್ನು ನಾವು ಈ ಸಂದರ್ಭದಲ್ಲಿ ಕಂಡುಕೊಳ್ಳುತ್ತೇವೆ ಅಲ್ಲಿ ಸ್ಟೇಷನರ್ಸ್ ಕಂಪನಿಯು ಮುದ್ರಿಸಿದ ಪುಸ್ತಕಗಳ ರಿಜಿಸ್ಟರ್ ಅನ್ನು ಹೊಂದಿತ್ತು ಮತ್ತು ಸದಸ್ಯರು ಪುಸ್ತಕಗಳನ್ನು ಮುದ್ರಿಸುವ ಸಾರ್ವಕಾಲಿಕ ಹಕ್ಕನ್ನು ಹೊಂದಿದ್ದರು ಆದ್ದರಿಂದ ಸ್ಟೇಷನರ್ ಕಂಪನಿಯ ಸದಸ್ಯರು ಪುಸ್ತಕವನ್ನು ಮುದ್ರಿಸುವ ಹಕ್ಕನ್ನು ಹೊಂದಿದ್ದಾಗ ಕೃತಿಸ್ವಾಮ್ಯ ಎಂಬ ಪದವು ಮತ್ತಷ್ಟು ಪ್ರತಿಗಳನ್ನು ಮಾಡುವ ಹಕ್ಕಾಗಿ ವಿಕಸನಗೊಂಡಿತು ಆದ್ದರಿಂದ ಕೃತಿಸ್ವಾಮ್ಯ ಪದದ ವಿಕಸನವು ಸದಸ್ಯರಿಗೆ ಪುಸ್ತಕಗಳನ್ನು ಮುದ್ರಿಸುವ ಹಕ್ಕನ್ನು ನೀಡಲಾಗಿತ್ತು ಮತ್ತು ಆರಂಭದಲ್ಲಿ ಇದು ಶಾಶ್ವತ ಹಕ್ಕಾಗಿತ್ತು ಸ್ಟೇಷನರ್ ಕಂಪನಿಯು ಕಾನೂನುಬಾಹಿರವಾಗಿ ಅಥವಾ ಅನುಮತಿ ಇಲ್ಲದೆ ಮುದ್ರಿಸಲಾದ ಪುಸ್ತಕಗಳನ್ನು ಅವರ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರವನ್ನು ಹೊಂದಿತ್ತು ಹಾಗಾಗಿ ಹಕ್ಕುಸ್ವಾಮ್ಯದ ಆಡಳಿತದಲ್ಲಿ ಸ್ವಲ್ಪ ಪ್ರಮಾಣದ ಜಾರಿಗೊಳಿಸುವಿಕೆಯನ್ನು ಸಹ ನಾವು ನೋಡಬಹುದು ಅಂದರೆ ಅನುಮತಿಯಿಲ್ಲದೆ ಮುದ್ರಿಸಲಾದ ಪುಸ್ತಕಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಆದ್ದರಿಂದ ಅಲ್ಲಿ ಕೃತಿಸ್ವಾಮ್ಯ ಹೊಂದಿರುವವರು ಕೃತಿಸ್ವಾಮ್ಯವನ್ನು ಉಲ್ಲಂಘಿಸಿದ ಕೆಲಸಗಳನ್ನು ವಶಪಡಿಸಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ ಈ ಕಾನೂನನ್ನು ಅಂಗೀಕರಿಸಿದರೂ ಅನಧಿಕೃತ ಬಳಕೆ ಪ್ರವರ್ಧಮಾನಕ್ಕೆ ಬಂದಿತು ಏಕೆಂದರೆ ತಂತ್ರಜ್ಞಾನವು ಜನರಿಗೆ ಸುಲಭವಾಗಿ ಮುದ್ರಿಸಲು ಅನುವು ಮಾಡಿಕೊಟ್ಟಿತ್ತು ಅನಧಿಕೃತ ಬಳಕೆ ಬೆಳೆಯಿತು ಮತ್ತು ಅನಧಿಕೃತ ಬಳಕೆPiracy ಸಮಸ್ಯೆಯನ್ನು ನಿಭಾಯಿಸಲು ಅನ್ನಿಯ ಶಾಸನವನ್ನು 1709 ರಲ್ಲಿ ಅಂಗೀಕರಿಸಲಾಯಿತು ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಇದು ಇಂಗ್ಲೆಂಡಿನಲ್ಲಿ ಜಾರಿಗೆ ಬಂದ ಮೊದಲ ಆಧುನಿಕ ಕೃತಿಸ್ವಾಮ್ಯ ಕಾನೂನುಗಳ ಪೂರ್ವಗಾಮಿ ಶಾಸನವಾಗಿದೆ ಈಗ ಅನ್ನಿಯ ಶಾಸನದಲ್ಲಿ ಹಕ್ಕುಸ್ವಾಮ್ಯವು ನಿಜವಾದ ಆಸ್ತಿಯ ಹಕ್ಕು ಮತ್ತು ಸೃಜನಶೀಲ ಕೆಲಸದಲ್ಲಿನ ಹಕ್ಕನ್ನು ಮನೆಗಳು ಮತ್ತು ಎಸ್ಟೇಟ್ಗಳಿಗೆ ಹೋಲಿಸಲಾಗಿದೆ ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸದಿದ್ದಲ್ಲಿ ಲೇಖಕರು ಅಥವಾ ಕೃತಿಯ ಸೃಷ್ಟಿಕರ್ತರು ಹೆಚ್ಚು ತೊಂದರೆ ಅನುಭವಿಸುತ್ತಾರೆ ಎಂದು ಉಲ್ಲೇಖಿಸಲಾಗಿದೆ ಮತ್ತು ಅನ್ನಿಯ ಶಾಸನದಲ್ಲಿ ಬಹಳ ದೊಡ್ಡ ಹಾನಿಯ ಬಗ್ಗೆ ಉಲ್ಲೇಖಿಸಲಾಗಿದೆ ಮತ್ತು ಆಗಾಗ್ಗೆ ಅವರ ಮತ್ತು ಅವರ ಕುಟುಂಬಗಳ ಹಾಳಾಗುವಿಕೆಯನ್ನು ಉಲ್ಲೇಖಿಸಲಾಗಿದೆ ಮತ್ತು ಲೇಖಕರ ಕೃತಿಗಳನ್ನು ಕೃತಿಸ್ವಾಮ್ಯದ ಆಡಳಿತದಿಂದ ರಕ್ಷಿಸದಿದ್ದರೆ ಅದು ಅವರ ಮತ್ತು ಅವರ ಕುಟುಂಬಗಳ ಹಾನಿಗೆ ಕಾರಣವಾಗುತ್ತದೆ ಅನ್ನಿಯ ಶಾಸನದ ಮುನ್ನುಡಿಯಲ್ಲಿ ಮಾಹಿತಿಯ ಪ್ರಸರಣದ ಬಗ್ಗೆ ಮಾಹಿತಿ ಇತ್ತು ಅದು ಕಲಿಕೆಗೆ ಪ್ರೋತ್ಸಾಹವಿರಬೇಕು ಎಂದು ಹೇಳಿದೆ ಆದ್ದರಿಂದ 18 ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂದ ಆರಂಭಿಕ ಕೃತಿಸ್ವಾಮ್ಯ ಕಾನೂನಿನಲ್ಲಿ ನಾವು ಕೃತಿಸ್ವಾಮ್ಯವನ್ನು ಕಾಣುತ್ತೇವೆ ಸೃಷ್ಟಿಕರ್ತರ ಹಕ್ಕುಗಳನ್ನು ರಕ್ಷಿಸುವುದಷ್ಟೇ ಅಲ್ಲದೆ ಮಾಹಿತಿಯ ಪ್ರಸರಣಕ್ಕೂ ಪ್ರಯತ್ನಿಸಲಾಯಿತು ಮತ್ತು ಮುನ್ನುಡಿಯಲ್ಲಿ ಕಲಿಕೆಯ ಪ್ರೋತ್ಸಾಹವನ್ನು ಉಲ್ಲೇಖಿಸಲಾಗಿದೆ ಹಕ್ಕುಸ್ವಾಮ್ಯದ ಅವಧಿಯು 14 ವರ್ಷಗಳು ಅಲ್ಲಿ ಕೃತಿಸ್ವಾಮ್ಯ ಮಾಲೀಕರು ಮುದ್ರಣದ ಜೀವಾಳ ಹಕ್ಕನ್ನು ಹೊಂದಿದ್ದರು ಮತ್ತು 14 ವರ್ಷಗಳ ಕೊನೆಯಲ್ಲಿ ಕೃತಿಸ್ವಾಮ್ಯ ಮಾಲೀಕರು ಜೀವಂತವಾಗಿದ್ದರೆ ಅದನ್ನು ಇನ್ನೂ 14 ವರ್ಷಗಳವರೆಗೆ ವಿಸ್ತರಿಸಬಹುದಾಗಿದೆ ಆದ್ದರಿಂದ ಆರಂಭಿಕ ಅವಧಿ 14 ವರ್ಷಗಳು ಅದನ್ನು ಇನ್ನೂ 14 ವರ್ಷಗಳಿಗೆ ವಿಸ್ತರಿಸಬಹುದು ಈಗ 18 ನೇ ಶತಮಾನದ ನಂತರದ ಅವಧಿಯಲ್ಲಿ ಕೃತಿಸ್ವಾಮ್ಯ ಪದವು ವಿವಿಧ ರೀತಿಯ ಕೃತಿಗಳಿಗೆ ಅನುಗುಣವಾಗಿ ವಿಸ್ತರಿಸಿದೆ ಮತ್ತು ಇದು ವಿಶೇಷತೆಯ ಅವಧಿಯನ್ನು ವಿಸ್ತರಿಸಲಾಗಿದೆ 1790 ರ US ಕೃತಿಸ್ವಾಮ್ಯ ಕಾಯಿದೆ ಅನ್ನಿಯ ಶಾಸನದಿಂದ ಪ್ರೇರಿತವಾಗಿತ್ತು ಮತ್ತು ಅನ್ನಿಯ ಶಾಸನದ ಕೆಲವು ಶಬ್ದಕೋಶದ ಪುನರುತ್ಪಾದನೆಯನ್ನು ನೀವು ಬಹುತೇಕ ಕಾಣಬಹುದು ಆದ್ದರಿಂದ ಕಾನೂನು ಇಂಗ್ಲೆಂಡ್ನಲ್ಲಿ ಹುಟ್ಟಿಕೊಂಡಿತು ಮತ್ತು ಇದನ್ನು ಕಾನೂನಿನ ರೀತಿಯ ಆವೃತ್ತಿಗಳನ್ನು ಪ್ರಪಂಚದಾದ್ಯಂತ ಅನುಸರಿಸಲಾಯಿತು ಹಾಗಾಗಿ ಮುದ್ರಣಾಲಯದ ಆವಿಷ್ಕಾರದ ನಂತರ ಮೂಲ ಕೃತಿಗಳನ್ನು ನಕಲು ಮಾಡುವುದನ್ನು ರಕ್ಷಿಸಲು ಹಕ್ಕುಸ್ವಾಮ್ಯವು ಅನಿವಾರ್ಯವಾಯಿತು ಮತ್ತು ಮುದ್ರಣ ಮತ್ತು ಕಾನೂನಿಗೆ ವಿರುದ್ಧವಾಗಿ ಮುದ್ರಿತವಾದ ಪುಸ್ತಕಗಳನ್ನು ಹುಡುಕಲು ಮತ್ತು ನಾಶಮಾಡಲು ಕ್ರೌನ್ನಿಂದ ಹಕ್ಕುಪತ್ರ ಮೂಲಕ ಸ್ಟೇಷನರ್ಗಳಿಗೆ ವಿಶೇಷ ಹಕ್ಕನ್ನು ನೀಡಲಾಯಿತು ಇದಕ್ಕೆ ನಾವು ಜಪ್ತಿ ಮಾಡುವ ಶಕ್ತಿ ಎಂದು ಉಲ್ಲೇಖಿಸುತ್ತೇವೆ ದ್ವಿಪಕ್ಷೀಯ ವ್ಯವಸ್ಥೆಗಳೊಂದಿಗೆ ಅಂತರಾಷ್ಟ್ರೀಯ ಹಕ್ಕಾಗಿ ಕೃತಿಸ್ವಾಮ್ಯವು ನಿಧಾನವಾಗಿ ಹೊರಹೊಮ್ಮಿತು ಮತ್ತು ಎರಡು ದೇಶಗಳು ಪರಸ್ಪರರ ಹಕ್ಕುಸ್ವಾಮ್ಯದ ಕೃತಿಗಳನ್ನು ಗೌರವಿಸಲು ಒಂದು ವ್ಯವಸ್ಥೆಯನ್ನು ಹೊಂದಿರುತ್ತದೆ ನಂತರ ಇದು ನಿಧಾನವಾಗಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಾಗಿದೆ 1886 ರಲ್ಲಿ ನಡೆದ ಬರ್ನ್ ಸಮಾವೇಶವು ಕೃತಿಸ್ವಾಮ್ಯದ ಮೊದಲ ಅಂತರರಾಷ್ಟ್ರೀಯ ವ್ಯವಸ್ಥೆಯಾಗಿದೆ ಬರ್ನೆ ಸಮಾವೇಶಗಳು ಪ್ರಾಥಮಿಕವಾಗಿ ವಿವಿಧ ಸದಸ್ಯರ ನಡುವೆ ಏಕರೂಪತೆಯನ್ನು ತರುವುದಾಗಿತ್ತು ಬರ್ನ್ ಸಮಾವೇಶವು ಆರಂಭದಲ್ಲಿ ಕಲಾತ್ಮಕ ಮತ್ತು ಸಾಹಿತ್ಯಿಕ ಕೆಲಸಗಳಿಗೆ ಸೀಮಿತವಾಗಿತ್ತು ಆದರೆ ಬರ್ನ್ ಸಮಾವೇಶವನ್ನು ತಿದ್ದುಪಡಿ ಮಾಡಲಾಯಿತು ಮತ್ತು ನಂತರದ ವರ್ಷಗಳಲ್ಲಿ ಕೃತಿಸ್ವಾಮ್ಯದ ಹೊಸ ಪ್ರಕಾರಗಳನ್ನು ಸೇರಿಸಲಾಯಿತು ಸಮಾವೇಶವು ರಾಷ್ಟ್ರೀಯ ಉಪಚಾರ ತತ್ವವನ್ನು ಆಧರಿಸಿದೆ ಇದು ಅಂತರರಾಷ್ಟ್ರೀಯ ಕಾನೂನಿನ ಉಪಚಾರದ ತತ್ವವಾಗಿದ್ದು ನೀವು ವಿದೇಶಿಯರಿಗೆ ಸಮಾನ ಉಪಚಾರವನ್ನು ವಿಸ್ತರಿಸಬೇಕಾಗಿದೆ ಎಂದು ಹೇಳುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ನಿಮ್ಮ ಸ್ವಂತ ಪ್ರಜೆಗಳಿಗೆ ಉಪಚಾರ ನೀಡುವಂತೆ ನೀವು ವಿದೇಶಿಯರಿಗೆ ಉಪಚಾರ ನೀಡಬೇಕು ಆದ್ದರಿಂದ ರಾಷ್ಟ್ರೀಯ ಉಪಚಾರ ತತ್ವವು ವಿದೇಶಗಳಲ್ಲಿ ಹಕ್ಕುಸ್ವಾಮ್ಯದ ಕೃತಿಗಳ ಸೃಷ್ಟಿಕರ್ತರಿಗೆ ರಕ್ಷಣೆಯ ಸಂಕೇತವನ್ನು ಪಡೆದುಕೊಂಡರು ಎಂದು ಖಚಿತಪಡಿಸಿತು ಏಕೆಂದರೆ ಒಂದು ನಿರ್ದಿಷ್ಟ ದೇಶದ ನಾಗರಿಕನಿಗೆ ರಕ್ಷಣೆಯನ್ನು ನೀಡಲಾಗುವುದರಿಂದ ವಿದೇಶಿ ಕೃತಿಗಳನ್ನು ದೇಶೀಯ ಕೃತಿಗಳಂತೆ ಪರಿಗಣಿಸಬೇಕಾಗಿತ್ತು ಆದ್ದರಿಂದ ಬರ್ನ್ ಸಮಾವೇಶವು ಹೆಚ್ಚಿನ ಕೃತಿಗಳಿಗೆ ಕೃತಿಸ್ವಾಮ್ಯದ ಕನಿಷ್ಠ ಅವಧಿಯನ್ನು ಲೇಖಕರ ಜೀವಿತಾವಧಿ ಮತ್ತು ನಂತರದ 50 ವರ್ಷಗಳಂತೆ ನಿಗದಿಪಡಿಸಿದೆ ಆದ್ದರಿಂದ ಕೃತಿಯ ಕೃತಿಸ್ವಾಮ್ಯ ಪದವು ಲೇಖಕರ ಜೀವಿತಾವಧಿ ಮತ್ತು ನಂತರದ 50 ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಆದ್ದರಿಂದ ಲೇಖಕ ಮರಣಹೊಂದಿದ ವರ್ಷದಿಂದ ನಂತರದ 50 ವರ್ಷಗಳವರೆಗೆ ರಕ್ಷಣೆ ಸ್ವಯಂಚಾಲಿತವಾಗಿತ್ತು ಮತ್ತು ಕೃತಿಸ್ವಾಮ್ಯವು ಸಹ ಸ್ವಯಂಚಾಲಿತವಾಗಿ ಉಳಿದಿದೆ ಕೃತಿಯನ್ನು ರಚಿಸಲಾಗಿದೆ ಎಂಬ ಅಂಶವು ಕೆಲಸಕ್ಕೆ ರಕ್ಷಣೆ ನೀಡಿತು ಅದು ಕೆಲಸದ ಜೊತೆಗೆ ಸೇರಿಸಲ್ಪಟ್ಟಿದೆ ಎಂದು ಈಗ ಇದನ್ನು ಸಾಮಾನ್ಯವಾಗಿ ಕೃತಿಸ್ವಾಮ್ಯವನ್ನು ಪ್ರಕಟಣೆಯಲ್ಲಿ ಸೂಚಿಸಬಹುದು ಕೃತಿಸ್ವಾಮ್ಯದ ಮೇಲಿನ ಎರಡನೇ ಪ್ರಮುಖ ಅಂತರರಾಷ್ಟ್ರೀಯ ವ್ಯವಸ್ಥೆಯನ್ನು ನಾವು 1961 ರ ರೋಮ್ ಸಮಾವೇಶ ಎಂದು ಕರೆಯುತ್ತೇವೆ ಬರ್ನೆ ಸಮಾವೇಶದ ಗಮನವು ಲೇಖಕರ ಹಕ್ಕುಗಳಾಗಿದ್ದು ಈ ಕೃತಿಯನ್ನು ರಚಿಸಿದ ಜನರು ರೋಮ್ ಸಮಾವೇಶವು ನೆರೆಯ ಹಕ್ಕುಗಳಿಗೆ ಸಂಬಂಧಿಸಿದೆ ನೆರೆಹೊರೆಯ ಹಕ್ಕುಗಳು ಅಂದರೆ ಲೇಖಕರ ಹೊರತಾಗಿ ಇತರರ ಹಕ್ಕುಗಳು ಪ್ರದರ್ಶಕರ ಹಕ್ಕುಗಳು ಆದ್ದರಿಂದ ಈ ಸಮಾವೇಶವು ಧ್ವನಿ ರೆಕಾರ್ಡಿಂಗ್ ಪ್ರದರ್ಶಕರು ಮತ್ತು ಪ್ರಸಾರಕರ ಫೋನೋಗ್ರಾಮ್ ನಿರ್ಮಾಪಕರ ಹಕ್ಕುಗಳನ್ನು ಪರಿಗಣಿಸಿತು ಆದ್ದರಿಂದ ಇದು ಬರ್ನೆ ಸಮಾವೇಶದ ವ್ಯಾಪ್ತಿಗೆ ಬರುವುದಿಲ್ಲ ಮತ್ತು ಕೃತಿಸ್ವಾಮ್ಯದ ವಿಸ್ತರಣೆಯನ್ನು ನಾವು ನಿಧಾನವಾಗಿ ನೋಡುತ್ತೇವೆ ಕೃತಿಸ್ವಾಮ್ಯವನ್ನು ಸಾಂಪ್ರದಾಯಿಕವಾಗಿ ಲೇಖಕರು ಮತ್ತು ಸೃಷ್ಟಿಕರ್ತರ ಹಕ್ಕುಗಳೆಂದು ಅರ್ಥೈಸಿಕೊಳ್ಳಲಾಗಿದೆ ಮತ್ತು ಈಗ ಧ್ವನಿ ಧ್ವನಿಮುದ್ರಣಗಳು ಫೋನೋಗ್ರಾಮ್ಗಳು ಅಸ್ತಿತ್ವದಲ್ಲಿರುವ ಕೃತಿಸ್ವಾಮ್ಯದ ಕೃತಿಗಳ ಪ್ರದರ್ಶಕರು ಮತ್ತು ಪ್ರಸಾರಕರಿಗೆ ಹಕ್ಕನ್ನು ವಿಸ್ತರಿಸುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಫೋನೋಗ್ರಾಮ್ಗಳು ಪ್ರದರ್ಶಕರು ಮತ್ತು ಪ್ರಸಾರಕರ ನಿರ್ಮಾಪಕರಿಗೆ ಹಕ್ಕನ್ನು ವಿಸ್ತರಿಸಲಾಗಿದೆ ನಂತರ 1994 ರಲ್ಲಿ ನಾವು TRIPS ಒಪ್ಪಂದವನ್ನು ಹೊಂದಿದ್ದೇವೆ ಈಗ TRIPS ಒಪ್ಪಂದವು ಹೆಚ್ಚು ಅನುಕೂಲಕರ ರಾಷ್ಟ್ರ ತತ್ವವನ್ನು ತಂದಿದೆ ಮತ್ತು ಅದರಲ್ಲಿ ರಾಷ್ಟ್ರೀಯ ನೋಡಿಕೊಳ್ಳುವ ತತ್ವವನ್ನು ಸಹ ಹೊಂದಿದೆ ಅದು ನೀವು ರಾಷ್ಟ್ರಗಳ ನಡುವೆ ತಾರತಮ್ಯ ಮಾಡಲು ಸಾಧ್ಯವಿರುವುದಿಲ್ಲ ಎಂದು ಹೇಳಿದೆ A ದೇಶವು B ದೇಶಕ್ಕೆ ಆದ್ಯತೆಯ ಯನ್ನು ನೀಡಿದರೆ ಆ ಉಪಚಾರವನ್ನು ದೇಶ C ಅಥವಾ ದೇಶದ D ಗೆ ವಿಸ್ತರಿಸಬೇಕಾಗುತ್ತದೆ ಆದ್ದರಿಂದ ದೇಶಗಳು ಇತರ ದೇಶಗಳನ್ನು ತಾರತಮ್ಯ ಮಾಡಲಾಗದ ರೀತಿಯಲ್ಲಿ ಅಥವಾ ದೇಶಗಳಿಗೆ ಒಂದು ದೇಶಕ್ಕೆ ಮಾತ್ರ ವಿಶೇಷ ಉಪಚಾರವನ್ನು ನೀಡಲು ಸಾಧ್ಯವಾಗದ ರೀತಿಯಲ್ಲಿ ತಂದ ಅತ್ಯಂತ ಒಲವು ಹೊಂದಿರುವ ರಾಷ್ಟ್ರ ತತ್ವವಾಗಿದೆ ಆದ್ದರಿಂದ ರಾಷ್ಟ್ರಗಳಾದ್ಯಂತ ಸಮಾನವಾಗಿ ಪರಿಗಣಿಸಲು ಮತ್ತು ರಾಷ್ಟ್ರಗಳನ್ನು ಹಕ್ಕುಸ್ವಾಮ್ಯದ ಮೇಲೆ ಒಂದೇ ರೀತಿಯ ಆಡಳಿತವನ್ನು ಹೊಂದಲು ಬೆಂಬಲಿಸುತ್ತದೆ TRIPS ಒಪ್ಪಂದವು ಕಲ್ಪನೆಯ ಅಭಿವ್ಯಕ್ತಿ ವ್ಯತ್ಯಾಸಕ್ಕೂ ಪರಿಣಾಮ ಬೀರುತ್ತದೆ ಈಗ ಈ TRIPS ಒಪ್ಪಂದದ ನಂತರ ನಾವು ಎರಡು WIPO ಒಪ್ಪಂದಗಳನ್ನು ಹೊಂದಿದ್ದೇವೆ WIPO ಹಕ್ಕುಸ್ವಾಮ್ಯ ಒಪ್ಪಂದ ಮತ್ತು WIPO ಪ್ರದರ್ಶನಗಳು ಮತ್ತು WPPT 1996 ಎಂದು ಕರೆಯಲ್ಪಡುವ ಫೋನೋಗ್ರಾಮ್ ಒಪ್ಪಂದ ಈಗ 1994 ರಲ್ಲಿ ಬಂದ TRIPS ಒಪ್ಪಂದವು ಬರ್ನ್ ಸಮಾವೇಶದ 1 ರಿಂದ 21 ಲೇಖನಗಳನ್ನು ಜಾರಿಗೆ ತಂದಿತು ಅದು ಬರ್ನ್ ಸಮಾವೇಶದಲ್ಲಿ ಇದ್ದದ್ದನ್ನು ಅಳವಡಿಸಿಕೊಂಡಿದೆ ಮತ್ತು ಇದರ ಒಂದು ಪ್ರಯೋಜನವೆಂದರೆ ಅವರ ದೇಶಗಳು ಬರ್ನ್ ಸಮಾವೇಶದಲ್ಲಿ ಪಕ್ಷಗಳಲ್ಲದ ಕಾರಣ ಅವರು WTO ಸಹಿ ಹಾಕಿದ್ದರು ಮತ್ತು TRIPS ಒಪ್ಪಂದದ ಸದಸ್ಯರಾದರು ಈಗ ಬರ್ನ್ ಸಮಾವೇಶವನ್ನು ಅನುಸರಿಸಲಿದ್ದಾರೆ ಏಕೆಂದರೆ ಅದು ಆ ಲೇಖನಗಳನ್ನು ಅಳವಡಿಸಿಕೊಂಡಿದೆ ಮತ್ತು ಬರ್ನ್ ಸಮಾವೇಶದ ಅನುಸರಣೆಗೆ ಸಂಬಂಧಿಸಿದ ವಿವಾದಗಳು ಈಗ WTO ಮುಂದೆ ತರಬಹುದು ಏಕೆಂದರೆ WTO ವಿವಾದ ಇತ್ಯರ್ಥಪಡಿಸುವ ಸಂಸ್ಥೆಯನ್ನು ಹೊಂದಿತ್ತು ಮತ್ತು ಅದು ಪರಿಣಾಮಕಾರಿ ವಿವಾದ ಇತ್ಯರ್ಥ ವ್ಯವಸ್ಥೆಯನ್ನು ಹೊಂದಿದೆ ಆದ್ದರಿಂದ ಈ ಮೊದಲು ಒಂದು ದೇಶವು ಬರ್ನ್ ಸಮಾವೇಶವನ್ನು ಅನುಸರಿಸದಿದ್ದರೆ ನೀವು ಅದನ್ನು ವಿವಾದವಾಗಿ ಎತ್ತುವ ಯಾವುದೇ ಮಾರ್ಗಗಳಿಲ್ಲ ಆದರೆ ಈಗ ಬರ್ನ್ ಸಮಾವೇಶದ ನಿಬಂಧನೆಗಳನ್ನು TRIPS ಒಪ್ಪಂದಕ್ಕೆ ಸೇರಿಸಿರುವುದರಿಂದ ದೇಶಗಳಿಗೆ WTO ವಿವಾದವನ್ನು ಪ್ರಶ್ನಿಸುವ ಸಾಮರ್ಥ್ಯವನ್ನು ನೀಡಲಾಗಿದೆ TRIPS ಒಪ್ಪಂದವು ರೋಮ್ ಸಮಾವೇಶವನ್ನು ಸಹ ಒಳಗೊಂಡಿತ್ತು ಆದರೆ ಪರೋಕ್ಷವಾಗಿ ಆರ್ಟಿಕಲ್ 14 ರ ಮೂಲಕ ಆದ್ದರಿಂದ ಪ್ರದರ್ಶಕರು ನಿರ್ಮಾಪಕರು ಪ್ರದರ್ಶಕರ ಹಕ್ಕುಗಳು ಮತ್ತು ಫೋನೋಗ್ರಾಮ್ಗಳ ನಿರ್ಮಾಪಕರ ರಕ್ಷಣೆಯನ್ನು ನಿರ್ವಹಿಸುವ ರೋಮ್ ಸಮಾವೇಶದ ಸಾರಾಂಶವನ್ನು TRIPS 14 ನೇ ವಿಧಿ ಮೂಲಕ ತರಲಾಯಿತು ಮತ್ತು TRIPS ಒಪ್ಪಂದವು ಕಂಪ್ಯೂಟರ್ ಪ್ರೋಗ್ರಾಂಗಳನ್ನು ಕೃತಿಸ್ವಾಮ್ಯದಿಂದ ರಕ್ಷಿಸಬಹುದಾದ ಉತ್ಪನ್ನಗಳಾಗಿ ಗುರುತಿಸಿಕೊಂಡಿದೆ ಕಂಪ್ಯೂಟರ್ ಪ್ರೋಗ್ರಾಂಗಳನ್ನು ಸಾಹಿತ್ಯ ಕೃತಿಗಳಾಗಿ ಪರಿಗಣಿಸಬೇಕು ಮತ್ತು ಡೇಟಾ ಅಥವಾ ಡೇಟಾಬೇಸ್ಗಳ ಸಂಕಲನವನ್ನು ಬೌದ್ಧಿಕ ಸೃಷ್ಟಿಗಳೆಂದು ಪರಿಗಣಿಸಬೇಕು ಆದ್ದರಿಂದ ಬೌದ್ಧಿಕ ಸೃಷ್ಟಿಗಳು ಕಂಪ್ಯೂಟರ್ ಪ್ರೋಗ್ರಾಂಗಳು ಮತ್ತು ಡೇಟಾ ಬೇಸ್ ಎರಡನ್ನೂ ಉಲ್ಲೇಖಿಸುತ್ತವೆ WIPO ಹಕ್ಕುಸ್ವಾಮ್ಯ ಒಪ್ಪಂದವು ಬರ್ನ್ ಸಮಾವೇಶದ ಅಡಿಯಲ್ಲಿ ಒಂದು ವಿಶೇಷ ವ್ಯವಸ್ಥೆಯಾಗಿದ್ದು ಅದು ಡಿಜಿಟಲ್ ಪರಿಸರದಲ್ಲಿ ಲೇಖಕರು ಮತ್ತು ಲೇಖಕರ ಹಕ್ಕುಗಳನ್ನು ರಕ್ಷಿಸುತ್ತದೆ ಈಗ WCT ಎಂದು ಕರೆಯಲ್ಪಡುವ ಈ ಒಪ್ಪಂದವು ಹಕ್ಕುಸ್ವಾಮ್ಯದಿಂದ ರಕ್ಷಿಸಬೇಕಾದ ಎರಡು ವಿಷಯಗಳನ್ನು ಉಲ್ಲೇಖಿಸುತ್ತದೆ ಮೊದಲನೆಯದು ಕಂಪ್ಯೂಟರ್ ಪ್ರೋಗ್ರಾಂಗಳು ಮತ್ತು ಎರಡನೆಯದು ಡೇಟಾ ಬೇಸ್ ಸಂಕಲನ ಆದ್ದರಿಂದ 1996 ರ WCT ಕೃತಿಸ್ವಾಮ್ಯದ ರಕ್ಷಣೆಯನ್ನು ಎರಡು ವಿಷಯಗಳು ಕಂಪ್ಯೂಟರ್ ಪ್ರೋಗ್ರಾಂಗಳನ್ನು ಮತ್ತು ಡೇಟಾ ಬೇಸ್ಗಳಿಗೆ ವಿಸ್ತರಿಸಿತು ಬರ್ನ್ ಒಪ್ಪಂದದಿಂದ ಮಾನ್ಯತೆ ಪಡೆದ ಲೇಖಕರಿಗೆ ನೀಡಲಾದ ಹಕ್ಕುಗಳ ಹೊರತಾಗಿ WIPO ಹಕ್ಕುಸ್ವಾಮ್ಯ ಒಪ್ಪಂದವು ಮೂರು ವಿಭಿನ್ನ ಹಕ್ಕುಗಳನ್ನು ಪರಿಚಯಿಸಿತು ಇದು ವಿತರಣೆಯ ಹಕ್ಕನ್ನು ಪರಿಚಯಿಸಿತು ಇದು ಬಾಡಿಗೆ ಹಕ್ಕನ್ನು ಮತ್ತು ಸಾರ್ವಜನಿಕರಿಗೆ ವ್ಯಾಪಕವಾದ ಸಂವಹನ ಹಕ್ಕನ್ನು ಪರಿಚಯಿಸಿತು WIPO ಪ್ರದರ್ಶನಗಳು ಮತ್ತು ಫೋನೋಗ್ರಾಮ್ಗಳ ಒಪ್ಪಂದವು WPPT 1996 ಡಿಜಿಟಲ್ ಪರಿಸರದಲ್ಲಿ ಎರಡು ರೀತಿಯ ಫಲಾನುಭವಿಗಳೊಂದಿಗೆ ವ್ಯವಹರಿಸುತ್ತದೆ ಮೊದಲ ಪ್ರಕಾರವನ್ನು ಪ್ರದರ್ಶಕರಿಗೆ ಉಲ್ಲೇಖಿಸಲಾಗುತ್ತದೆ ಅಂದರೆ ನಟರು ಗಾಯಕರು ಮತ್ತು ಸಂಗೀತಗಾರರು ಮತ್ತು ಎರಡನೆಯ ಪ್ರಕಾರದವರು ಫೋನೋಗ್ರಾಮ್ಗಳ ನಿರ್ಮಾಪಕರನ್ನು ಉಲ್ಲೇಖಿಸುತ್ತಾರೆ ಮತ್ತು ಉಪಕ್ರಮವನ್ನು ತೆಗೆದುಕೊಳ್ಳುವ ಮತ್ತು ಶಬ್ದಗಳನ್ನು ಸರಿಪಡಿಸುವ ಜವಾಬ್ದಾರಿಯನ್ನು ಹೊಂದಿರುವ ವ್ಯಕ್ತಿಗಳು ಅಥವಾ ಕಾನೂನು ಘಟಕಗಳು ಈ ಒಪ್ಪಂದವು ಪ್ರದರ್ಶಕರ ಹಕ್ಕನ್ನು ನಿಯಂತ್ರಿಸುತ್ತದೆ ಅದು ಅವರ ಸ್ಥಿರ ಶುದ್ಧ ಶ್ರವಣ ಪ್ರದರ್ಶನಗಳಿಗೆ ಸಂಪರ್ಕ ಹೊಂದಿದೆ ಪ್ರದರ್ಶಕರ ಹಕ್ಕಿಗೆ ಸಂಬಂಧಿಸಿದಂತೆ ಒಪ್ಪಂದವು ಫೋನೋಗ್ರಾಮ್ಗಳಲ್ಲಿ ನಿಗದಿಪಡಿಸಿದ ಅವರ ಪ್ರದರ್ಶನಗಳಲ್ಲಿ ಆರ್ಥಿಕ ಹಕ್ಕುಗಳನ್ನು ನೀಡುತ್ತದೆ ಆದ್ದರಿಂದ ಇದು ಚಲನಚಿತ್ರಗಳಂತಹ ಆಡಿಯೊ ದೃಶ್ಯ ಸ್ಥಿರೀಕರಣಗಳನ್ನು ಒಳಗೊಂಡಿರುವುದಿಲ್ಲ ಮತ್ತು ಅವುಗಳಿಗೆ ಪುನರುತ್ಪಾದನೆಯ ಹಕ್ಕು ವಿತರಣೆಯ ಹಕ್ಕು ಬಾಡಿಗೆ ಹಕ್ಕು ಮತ್ತು ಲಭ್ಯವಾಗುವ ಹಕ್ಕಿದೆ ಫೋನೋಗ್ರಾಮ್ಗಳ ನಿರ್ಮಾಪಕರು ತಮ್ಮ ಫೋನೋಗ್ರಾಮ್ಗಳಲ್ಲಿ ಕೆಲವು ಆರ್ಥಿಕ ಹಕ್ಕುಗಳನ್ನು ಹೊಂದಿದ್ದಾರೆ ಅವರಿಗೆ ಪುನರುತ್ಪಾದನೆಯ ಹಕ್ಕು ವಿತರಣೆಯ ಹಕ್ಕು ಬಾಡಿಗೆ ಹಕ್ಕು ಮತ್ತು ಲಭ್ಯವಾಗುವ ಹಕ್ಕಿದೆ ಕೃತಿಸ್ವಾಮ್ಯದ ತಾರ್ಕಿಕತೆ ನಾವು ಕೃತಿಸ್ವಾಮ್ಯಗಳನ್ನು ಏಕೆ ರಕ್ಷಿಸಬೇಕು ಕೃತಿಸ್ವಾಮ್ಯದ ಜೀವಿತಾವಧಿಯನ್ನು ಬೌದ್ಧಿಕ ಉತ್ಪಾದನೆ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವುಗಳು ಸೃಜನಶೀಲ ಅಥವಾ ಬೌದ್ಧಿಕ ಪ್ರಯತ್ನದಿಂದ ಹೊರಬರುವುದರಿಂದ ಅವುಗಳನ್ನು ರಕ್ಷಿಸಬೇಕಾಗಿದೆ ಆದ್ದರಿಂದ ಈ ಉತ್ಪನ್ನಗಳು ಬೌದ್ಧಿಕ ಪ್ರಯತ್ನದಿಂದ ಉಂಟಾಗಿದೆ ಎಂಬ ಅಂಶಕ್ಕೆ ಒಂದು ರೀತಿಯ ರಕ್ಷಣೆಯ ಅಗತ್ಯವಿದೆ ನಮಗೆ ಸರಕು ಮತ್ತು ಸೇವೆಗಳಿಗೆ ರಕ್ಷಣೆಯನ್ನು ನೀಡಲಾಗಿದೆ ಆದರೆ ಸೃಜನಶೀಲ ಶ್ರಮದಂತಹ ಅಮೂರ್ತಗಳಿಗೆ ಯಾವುದೇ ರಕ್ಷಣೆ ಇರಲಿಲ್ಲ ಆದ್ದರಿಂದ ಅದು ಸೃಜನಶೀಲ ಕಾರ್ಮಿಕರ ಉತ್ಪನ್ನಗಳನ್ನು ರಕ್ಷಿಸುವ ಹಕ್ಕಾಗಿ ಕೃತಿಸ್ವಾಮ್ಯದ ಹೊರಹೊಮ್ಮುವಿಕೆಯನ್ನು ಪ್ರಚೋದಿಸಿತು ಕೃತಿಸ್ವಾಮ್ಯವನ್ನು ಹೊಂದಲು ಮತ್ತೊಂದು ತಾರ್ಕಿಕತೆಯೆಂದರೆ ನಕಲನ್ನು ಕಳ್ಳತನಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಕೃತಿಚೌರ್ಯವನ್ನು ಪ್ರಸ್ತಾಪಿಸಿದಾಗ ಅದು ಕೃತಿಚೌರ್ಯವನ್ನು ಉಲ್ಲೇಖಿಸಲು ಬಳಸುವ ಭಾಷೆ ಅಪಹರಣ ಎಂದು ನಾವು ನೋಡಿದ್ದೇವೆ ಅಥವಾ ಈ ಪದವು ಅಪಹರಣದ ಅರ್ಥವನ್ನು ಹೊಂದಿದೆ ಮತ್ತು ಕಡಲ್ಗಳ್ಳತನವು ದರೋಡೆಯ ಅರ್ಥವನ್ನು ಹೊಂದಿದೆ ಆದ್ದರಿಂದ ಬೇರೊಬ್ಬರ ಕೆಲಸವನ್ನು ನಕಲಿಸುವುದು ಕದಿಯುವುದಕ್ಕೆ ಸಮನಾಗಿರುತ್ತದೆ ಅಥವಾ ಅಪರಾಧ ಅಥವಾ ಕಳ್ಳತನಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಇದು ಆಡಳಿತವನ್ನು ಹೊಂದಲು ಮತ್ತೊಂದು ತಾರ್ಕಿಕತೆಯಾಗಿದೆ ಏಕೆಂದರೆ ಆಲೋಚನೆಗಳ ಅಭಿವ್ಯಕ್ತಿಯನ್ನು ಕದಿಯದಂತೆ ರಕ್ಷಿಸುವುದು ಕೃತಿಸ್ವಾಮ್ಯಗಳನ್ನು ಹೊಂದಲು ಮೂರನೆಯ ತಾರ್ಕಿಕತೆಯೆಂದರೆ ಶ್ರಮದ ಫಲವನ್ನು ರಕ್ಷಿಸುವುದು ಆದ್ದರಿಂದ ಕಾರ್ಮಿಕ ಸಿದ್ಧಾಂತವು ಒಬ್ಬ ವ್ಯಕ್ತಿಯು ಪುಸ್ತಕವನ್ನು ಬರೆಯಲು ಉದಾಹರಣೆಗೆ ಕೆಲಸವನ್ನು ರಚಿಸಲು ಸಮಯವನ್ನು ವ್ಯಯಿಸಿದರೆ ಪುಸ್ತಕವನ್ನು ರಚಿಸಲು ಖರ್ಚು ಮಾಡಿದ ಶ್ರಮಕ್ಕೆ ಪ್ರತಿಫಲ ಸಿಗದೇ ಹೋಗಬಾರದು ಎಂದು ಹೇಳುತ್ತದೆ ಆದ್ದರಿಂದ ಕೃತಿಯನ್ನು ಸೃಷ್ಟಿಸಿದ ಲೇಖಕರಿಗೆ ಬಹುಮಾನ ನೀಡುವುದು ಮಾನವ ಸೃಜನಶೀಲತೆಯನ್ನು ಉತ್ತೇಜಿಸಲು ಅಗತ್ಯವಾಗುತ್ತದೆ ಕೃತಿಸ್ವಾಮ್ಯ ರಕ್ಷಣೆಯು ಮತ್ತಷ್ಟು ಕೃತಿಗಳ ಸೃಷ್ಟಿಗೆ ಪ್ರೋತ್ಸಾಹ ನೀಡುತ್ತದೆ ಎಂದು ನಂಬಲಾಗಿದೆ ಮತ್ತು ಇದು ಸೃಜನಶೀಲ ಕೆಲಸವು ಕೊಡುಗೆ ನೀಡಬಹುದಾದ ಸಮಾಜದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಹೊಂದಿದೆ ಆದಾಗ್ಯೂ ಕೃತಿಸ್ವಾಮ್ಯದ ರಕ್ಷಣೆಯನ್ನು ಕಟ್ಟುನಿಟ್ಟಾಗಿ ಅನ್ವಯಿಸಿದರೆ ಅದು ಸಮಾಜದ ಪ್ರಗತಿಗೆ ಅಡ್ಡಿಯಾಗಬಹುದು ಆದ್ದರಿಂದ ಕಾನೂನಿನಲ್ಲಿ ನಾವು ವಿವಿಧ ವಿನಾಯಿತಿಗಳು ಮತ್ತು ಮಿತಿಗಳನ್ನು ಹೊಂದಿರುವುದಕ್ಕೆ ಇದು ಕಾರಣವಾಗಿದೆ ಅನ್ನಿಯ ಶಾಸನದಲ್ಲಿ ಸೃಷ್ಟಿಕರ್ತರ ಹಕ್ಕುಗಳನ್ನು ರಕ್ಷಿಸುವ ಅಗತ್ಯವಿದೆಯೆಂದು ಅವರು ಉಲ್ಲೇಖಿಸಿದ್ದರೂ ಸಹ ಅವರು ಮಾಹಿತಿಯನ್ನು ಪ್ರಸಾರ ಮಾಡುವ ಅಗತ್ಯವನ್ನು ಎಚ್ಚರಿಕೆಯಿಂದ ಹೇಳಿದ್ದಾರೆ ಆದ್ದರಿಂದ ಕೃತಿಸ್ವಾಮ್ಯ ಆಡಳಿತವನ್ನು ಸಮತೋಲನವಾಗಿ ನೋಡಬಹುದು ಅಲ್ಲಿ ಹಕ್ಕುಗಳ ರಕ್ಷಣೆಯನ್ನು ಸಮತೋಲನವಾಗಿ ನೋಡಬಹುದು ಅಲ್ಲಿ ಸೃಷ್ಟಿಕರ್ತರ ಹಕ್ಕುಗಳನ್ನು ಬಳಕೆದಾರರ ಹಕ್ಕುಗಳೊಂದಿಗೆ ಸಮತೋಲನಗೊಳಿಸುವ ಅಗತ್ಯವಿರುತ್ತದೆ